ಹಿಂದಿನ ಉಪನ್ಯಾಸದಲ್ಲಿ ಕೈಗಾರಿಕಾ ಪ್ರಕ್ರಿಯೆಗಳ ಒಂದು ಭಾಗದಲ್ಲಿ ನಾವು ಕೈಗಾರಿಕಾ ಪ್ರಕ್ರಿಯೆಗಳ ವಿಭಿನ್ನ ಕ್ರಿಯಾತ್ಮಕ ಅಂಶಗಳನ್ನು ಸ್ಮಾರ್ಟ್ ಕಾರ್ಖಾನೆಗಳ ವಿಭಿನ್ನ ಗುಣಲಕ್ಷಣಗಳನ್ನು ವಿಶೇಷವಾಗಿ ಪ್ರಕ್ರಿಯೆಯ ದೃಷ್ಟಿಕೋನದಿಂದ ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಕೈಗಾರಿಕಾ ಐಒಟಿ ಅನುಷ್ಠಾನದ ಕೆಲವು ಪ್ರಕರಣ ಅಧ್ಯಯನಗಳನ್ನು ನೋಡೋಣ ಆದ್ದರಿಂದ ಸಂಕ್ಷಿಪ್ತ ಕೇಸ್ ಸ್ಟಡೀಸ್ ಎಲ್ಲಾ ವಿಭಿನ್ನ ಕಂಪನಿಗಳು ಈಗಾಗಲೇ ತಮ್ಮ ವಿಭಿನ್ನ ಉತ್ಪಾದನಾ ಪ್ರಕ್ರಿಯೆಗಳ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಕೈಗಾರಿಕಾ ಐಒಟಿಯನ್ನು ಜಾರಿಗೆ ತಂದಿವೆ ನಾವು ಕೆಲವು ಉದಾಹರಣೆಗಳ ಮೂಲಕ ಹೋಗುತ್ತೇವೆ ಮತ್ತು ಅದು ತುಂಬಾ ಉನ್ನತ ಮಟ್ಟದಲ್ಲಿರುತ್ತದೆ ಮತ್ತು ಪ್ರತಿಯೊಂದು ಉದ್ಯಮವು ವಿಭಿನ್ನ ಅನುಷ್ಠಾನಗಳು ಮತ್ತು ನಿಯೋಜನೆಗಳನ್ನು ಹೇಗೆ ಮಾಡಿದೆ ಎಂಬುದರ ಕುರಿತು ಆಳವಾದ ತಿಳುವಳಿಕೆಯನ್ನು ಹೊಂದಿದೆ ಆದ್ದರಿಂದ ನಾವು ಈ ಕೆಲವು ಸ್ನ್ಯಾಪ್ಶಾಟ್ಗಳ ಮೂಲಕ ಉನ್ನತ ಮಟ್ಟದಲ್ಲಿ ಅರ್ಥಮಾಡಿಕೊಳ್ಳುತ್ತೇವೆ ಯಾವ ಕಂಪನಿಗಳು ಮತ್ತು ಯಾವ ಎಲ್ಲಾ ಕಂಪನಿಗಳು ಐಐಒಟಿಯನ್ನು ಹೇಗೆ ಅಳವಡಿಸಿಕೊಂಡಿವೆ ಎಂದು ಆದ್ದರಿಂದ ಈ ವಿಷಯಗಳ ಬಗ್ಗೆ ನಾವು ಉನ್ನತ ಮಟ್ಟದ ತಿಳುವಳಿಕೆಯನ್ನು ಪಡೆಯಲಿದ್ದೇವೆ ಆದ್ದರಿಂದ ನಾವು ಇಂಡಸ್ಟ್ರಿ 4 0 ಬಗ್ಗೆ ಮಾತನಾಡುವಾಗ ವಿಭಿನ್ನ ದೃಷ್ಟಿಕೋನಗಳಿವೆ ವಿಭಿನ್ನ ಕ್ಷೇತ್ರಗಳಿವೆ ಅದನ್ನು ಪರಿಗಣಿಸಬೇಕಾಗಿದೆ ಸ್ಮಾರ್ಟ್ ರೊಬೊಟಿಕ್ಸ್ ಬಹಳ ಮುಖ್ಯ ಐಐಒಟಿಯ ಸಂದರ್ಭದಲ್ಲಿ ಸಾಮಾನ್ಯ ರೊಬೊಟಿಕ್ಸ್ನಲ್ಲಿನ ಕೈಗಾರಿಕೆಗಳು ಬಹಳ ಮುಖ್ಯ ಯಂತ್ರೋಪಕರಣಗಳು ರೋಬಾಟ್ ಸಜ್ಜುಗೊಂಡಿವೆ ಆದ್ದರಿಂದ ಮೂಲತಃ ಈ ಯಂತ್ರಗಳನ್ನು ಸ್ವಾಯತ್ತವಾಗಿ ನಡೆಸಲಾಗುತ್ತದೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಮಾನವ ಹಸ್ತಕ್ಷೇಪವಿಲ್ಲ ಮತ್ತು ಮಾನವ ಹಸ್ತಕ್ಷೇಪ ಇದ್ದರೂ ಅದು ಕಡಿಮೆ ಆದ್ದರಿಂದ ಸ್ಮಾರ್ಟ್ ರೊಬೊಟಿಕ್ಸ್ ಅನ್ನು ವಿವಿಧ ಉದ್ಯಮಗಳಲ್ಲಿ ವ್ಯಾಪಕವಾಗಿ ನಿಯೋಜಿಸಲಾಗಿದೆ ಮತ್ತು ಬಳಸಲಾಗುತ್ತದೆ ಮತ್ತು ಎರಡನೆಯದು ಭವಿಷ್ಯದ ಕಾರ್ಖಾನೆ ಬುದ್ಧಿವಂತ ಉತ್ಪಾದನೆ ಸ್ಮಾರ್ಟ್ ಉಗ್ರಾಣ ಏರ್ ಎ ಸರ್ವಿಸ್ ಏರ್ ಎ ಸರ್ವಿಸ್ ಎನ್ನುವುದು ಈ ಉದ್ಯಮಗಳಲ್ಲಿ ಒಂದರಿಂದ ರಚಿಸಲ್ಪಟ್ಟ ಒಂದು ಪದವಾಗಿದ್ದು ನಾವು ಶೀಘ್ರದಲ್ಲೇ ನೋಡುತ್ತೇವೆ ಆದ್ದರಿಂದ ಇಲ್ಲಿ ಮೂಲತಃ ನಾವು ಏರ್ ಕಂಪ್ರೆಸರ್ ಅನ್ನು ಸ್ಮಾರ್ಟ್ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಾವು ಅದನ್ನು ಇನ್ನಷ್ಟು ವಿವರವಾಗಿ ಸುಧಾರಿತ ಗಣಿಗಾರಿಕೆ ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಮತ್ತು ಟ್ರ್ಯಾಕಿಂಗ್ ಮತ್ತು ಟ್ರೇಸಿಂಗ್ ಬಗ್ಗೆ ನೋಡುತ್ತೇವೆ ಆದ್ದರಿಂದ ಈ ಎಲ್ಲಾ ವಿಭಿನ್ನ ಕ್ಷೇತ್ರಗಳಲ್ಲಿ ಐಐಒಟಿಯನ್ನು ಈಗಾಗಲೇ ಬಳಸಲಾಗಿದೆ ಮತ್ತು ಅವುಗಳ ಯಂತ್ರೋಪಕರಣಗಳು ಈ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮತ್ತು ಇತರ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿನ ಅವರ ವಿಭಿನ್ನ ಪ್ರಕ್ರಿಯೆಗಳು ಐಐಒಟಿ ಸಂಯೋಜನೆಯ ಸಹಾಯದಿಂದ ಚುರುಕಾಗಿವೆ ಆದ್ದರಿಂದ ಈ ಕಂಪನಿ ಐಸಿಪಿ ಡಿಎಎಸ್ ಇದೆ ಅವರು ಏನು ಮಾಡಿದ್ದಾರೆಂದರೆ ಅವರು ವಿಭಿನ್ನ ವಲಯಗಳನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ಇಂಧನ ವಲಯ ಎಂ2ಎಂ ಉತ್ಪಾದನಾ ವಲಯ ಮತ್ತು ಸುರಕ್ಷತೆಯನ್ನು ಹೊಂದಿದ್ದಾರೆ ಮತ್ತು ಅವರು ಈ ಪ್ರತಿಯೊಂದು ವಿಭಿನ್ನ ಕ್ಷೇತ್ರಗಳಲ್ಲಿ ಇಂಡಸ್ಟ್ರಿ 4 0Industry 4 0 ಅನ್ನು ಸಂಯೋಜಿಸಿದ್ದಾರೆ ಆದ್ದರಿಂದ ಮೂಲತಃ ಅವರು ಸಂಯೋಜಿಸಿರುವ ಇಂಧನ ಕ್ಷೇತ್ರದಲ್ಲಿ ಇಂಧನ ನಿರ್ವಹಣೆ ಮಾಲಿನ್ಯ ಮೇಲ್ವಿಚಾರಣೆ ಪರಿಸರ ಮೇಲ್ವಿಚಾರಣೆ ಸ್ಮಾರ್ಟ್ ಹೋಮ್ ಮತ್ತು ಸ್ಮಾರ್ಟ್ ಆಫೀಸ್ ಸೆಟಪ್ಗಾಗಿ ಕೈಗಾರಿಕಾ ಐಒಟಿ ಪರಿಹಾರಗಳು ಎಂ2ಎಂ ಸಂದರ್ಭದಲ್ಲಿ ಪೂರೈಕೆ ಸರಪಳಿ ಯಾಂತ್ರೀಕರಣ ಲಾಜಿಸ್ಟಿಕ್ಸ್ ಚಲನೆಯ ನಿಯಂತ್ರಣ ಸಂಗ್ರಹಣೆ ಮತ್ತು ಪಾರ್ಕಿಂಗ್ ಉತ್ಪಾದನೆ ಯಂತ್ರ ಇಂಟರ್ನೆಟ್ ವರ್ಕಿಂಗ್ ಸಿಸ್ಟಮ್ ಹೆಲ್ತ್ ಡಯಾಗ್ನೋಸ್ಟಿಕ್ಸ್ ಸಿಸ್ಟಮ್ ಹೆಲ್ತ್ ಮಾನಿಟರಿಂಗ್ ಉತ್ಪಾದನಾ ದಕ್ಷತೆ ರಿಮೋಟ್ ಮ್ಯಾನೇಜ್ಮೆಂಟ್ ಹೀಗೆ ಸುರಕ್ಷತೆಯ ಸಂದರ್ಭದಲ್ಲಿ ಸಸ್ಯ ಸುರಕ್ಷತೆ ಕಣ್ಗಾವಲು ಮಾಹಿತಿ ಸುರಕ್ಷತೆ ಪರಿಸರ ಸುರಕ್ಷತೆ ಆದ್ದರಿಂದ ಇವು ವಿಭಿನ್ನ ಡೊಮೇನ್ಗಳು ಕ್ಷೇತ್ರಗಳಾಗಿವೆ ಇದರಲ್ಲಿ ಈ ಕಂಪನಿ ಐಸಿಪಿ ಡಿಎಎಸ್ ಇಂಡಸ್ಟ್ರಿ 4 0 ಕಂಪ್ಲೈಂಟ್ ಮಾಡಲು ಐಒಟಿ ಪರಿಹಾರಗಳನ್ನು ಸಂಯೋಜಿಸಲು ಕೆಲಸ ಮಾಡುತ್ತಿದೆ ಕ್ಯಾಟರ್ಪಿಲ್ಲರ್ ಕಂಪನಿ ಮತ್ತು ನಿಮ್ಮಲ್ಲಿ ಹೆಚ್ಚಿನವರು ಈಗಾಗಲೇ ಈ ಕಂಪನಿಯ ಕ್ಯಾಟರ್ಪಿಲ್ಲರ್ನೊಂದಿಗೆ ಪರಿಚಿತರು ಇದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇದು ಭಾರೀ ಯಂತ್ರೋಪಕರಣಗಳ ಕ್ಷೇತ್ರದಲ್ಲಿದೆ ಈ ಕಂಪನಿಯು ಭಾರೀ ಯಂತ್ರೋಪಕರಣಗಳ ಡೊಮೇನ್ನಲ್ಲಿ ವಿಭಿನ್ನ ಉತ್ಪನ್ನಗಳನ್ನು ಹೊಂದಿದೆ ಆದ್ದರಿಂದ ಕ್ಯಾಟರ್ಪಿಲ್ಲರ್ ಮೂಲತಃ ಐಒಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಪರಿಹಾರಗಳನ್ನು ಜಾರಿಗೆ ತಂದಿದೆ ಮತ್ತು ಅದು ಮೂಲತಃ ಇಂಡಸ್ಟ್ರಿ 4 0 ಕಡೆಗೆ ಒಂದು ಹೆಜ್ಜೆ ಆದ್ದರಿಂದ ಮೂಲತಃ ಏನಾಗುತ್ತದೆ ಎಂದರೆ ಐಒಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಬಳಕೆಯಿಂದಾಗಿ ಒಬ್ಬರು ನೈಜ ಸಮಯದ ಯಂತ್ರದ ಸ್ಥಿತಿ ಮತ್ತು ಅವರು ಹೊಂದಿರುವ ವಿಭಿನ್ನ ಯಂತ್ರಗಳ ಸ್ಥಿತಿಯ ಬಗ್ಗೆ ಒಂದು ಉತ್ತಮ ನೋಟವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಮೂಲತಃ ಅವರು ಚುರುಕಾಗಿ ಉತ್ಪಾದಿಸುವ ಈ ಯಂತ್ರಗಳನ್ನು ತಯಾರಿಸಿದ್ದಾರೆ ಆದ್ದರಿಂದ ನೈಜ ಸಮಯದ ಯಂತ್ರ ಸ್ಥಿತಿ ಮೇಲ್ವಿಚಾರಣೆಯನ್ನು ಅವುಗಳ ಮೂಲಕ ಮಾಡಬಹುದು ಅವುಗಳ ಸ್ಥಿತಿಗತಿಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ಐಒಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿದ ಸಹಾಯದಿಂದ ಆದ್ದರಿಂದ ಮೂಲತಃ ಈ ಯಂತ್ರಗಳು ಸಹ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಅವು ಒಂದು ಹಂತದಿಂದ ಇನ್ನೊಂದಕ್ಕೆ ವಿಭಿನ್ನ ಡೇಟಾವನ್ನು ಕಳುಹಿಸುತ್ತವೆ ಮತ್ತು ಈ ಎಲ್ಲಾ ಡೇಟಾವನ್ನು ವಿಭಿನ್ನ ಅಪ್ಲಿಕೇಶನ್ಗಳ ಮೂಲಕ ವಿಭಿನ್ನ ಸೂಚನೆಗಳ ರೂಪದಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತದೆ ಅಥವಾ ಈ ವಿಭಿನ್ನ ಡೇಟಾವನ್ನು ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ ಭವಿಷ್ಯದ ವೈಫಲ್ಯಗಳನ್ನು ಕಂಡುಹಿಡಿಯಲು ಈ ಡೇಟಾವನ್ನು ಹೆಚ್ಚಿನ ಮುನ್ಸೂಚನೆಗಾಗಿ ಬಳಸಬಹುದು ಮತ್ತು ಯಾವುದೇ ಬಜೆಟ್ ಸಮಸ್ಯೆ ಇದ್ದರೆ ಮತ್ತು ಹೀಗೆ ಆದ್ದರಿಂದ ಮೂಲತಃ ಅವರ ಬಳಿ ಇರುವುದು ಸೆನ್ಸಾರ್ ಸುಸಜ್ಜಿತ ಯಂತ್ರೋಪಕರಣಗಳು ಸೆನ್ಸಾರ್ ಸುಸಜ್ಜಿತ ಅಕ್ಚುಯೆಟರ್ ಸಜ್ಜುಗೊಂಡಿರುವ ಈ ಸ್ಮಾರ್ಟ್ ಹೆವಿ ಯಂತ್ರೋಪಕರಣಗಳು ಮತ್ತು ಈ ಸೆನ್ಸರ್ ಸಜ್ಜುಗೊಳಿಸುವ ಯಂತ್ರೋಪಕರಣಗಳು ಸಾಕಷ್ಟು ಡೇಟಾವನ್ನು ಉತ್ಪತ್ತಿಮಾಡುತ್ತವೆ ಇವುಗಳನ್ನು ನೆಟ್ವರ್ಕ್ ಮೂಲಕ ಸಾಮಾನ್ಯವಾಗಿ ವೈರ್ಲೆಸ್ ನೆಟ್ವರ್ಕ್ ಮೂಲಕ ಕಳುಹಿಸಲಾಗುತ್ತದೆ ಮತ್ತು ಎಆರ್ ಅಪ್ಲಿಕೇಶನ್ ಆಗ್ಮೆಂಟೆಡ್ ರಿಯಾಲಿಟಿ ಅಪ್ಲಿಕೇಶನ್ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಇದೆ ನಾವು ಅದನ್ನು ಮತ್ತೊಂದು ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಅದನ್ನು ನಾವು ಈಗಾಗಲೇ ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ಅವರು AR ಅಪ್ಲಿಕೇಶನ್ ಅನ್ನು ಹೊಂದಿದ್ದಾರೆ ಮತ್ತು ಅಂತಿಮವಾಗಿ ಬಳಕೆದಾರರು ಚುರುಕಾದ ರೀತಿಯಲ್ಲಿ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅವರು ಬಳಸುತ್ತಿರುವುದನ್ನು ಪ್ರವೇಶವನ್ನು ಪಡೆಯಲು ಮತ್ತು ವ್ಯವಸ್ಥೆಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ ಅಮೆಜಾನ್ ಪ್ರತಿಯೊಬ್ಬರೂ ಈ ಕಂಪನಿ ಅಮೆಜಾನ್ ಬಗ್ಗೆ ಸಾಕಷ್ಟು ಪರಿಚಿತರು ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಇದು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ ಆದ್ದರಿಂದ ಅಮೆಜಾನ್ ಹೊಂದಿದೆ ಪ್ರತಿ ಕಂಪನಿಯು ಹೊಂದಿದೆ ಅಮೆಜಾನ್ ತಮ್ಮದೇ ಆದ ಪೂರೈಕೆ ಸರಪಳಿಯನ್ನು ಹೊಂದಿದೆ ಆದ್ದರಿಂದ ಪೂರೈಕೆ ಸರಪಳಿ ನಿರ್ವಹಣೆ ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಇತ್ಯಾದಿಗಳನ್ನು ಅಮೆಜಾನ್ ಐಒಟಿ ಸಂಯೋಜನೆಯ ಮೂಲಕ ಮಾಡಿದೆ ಆದ್ದರಿಂದ ಮೂಲತಃ ಸ್ಮಾರ್ಟ್ ಆದ್ದರಿಂದ ಅವರು ತಮ್ಮ ಸರಬರಾಜು ನೌಕಾಪಡೆಯ ಸ್ಮಾರ್ಟ್ ನಿಯಂತ್ರಣವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ಭವಿಷ್ಯದ ಮಾರುಕಟ್ಟೆ ಬೇಡಿಕೆಯೊಂದಿಗೆ ಅವರು ತಮ್ಮ ಲಾಜಿಸ್ಟಿಕ್ಸ್ನ ಸ್ಥಿತಿ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಸ್ಮಾರ್ಟ್ ಗೋದಾಮಿನ ಸಂದರ್ಭದಲ್ಲಿ ಮೂಲತಃ ಅವರು ವಿಭಿನ್ನ ಟೆಕ್ ಡ್ರೈವರ್ಗಳನ್ನು ಹೊಂದಿದ್ದು ಅವುಗಳನ್ನು ತಾಂತ್ರಿಕ ಡ್ರೈವರ್ಳನ್ನು ಬಳಸಲಾಗುತ್ತದೆ ಅಲ್ಲಿ ಒಂದು ಗೋದಾಮಿನ ಯಾಂತ್ರೀಕೃತಕೊಳ್ಳುವಿಕೆ ಮತ್ತು ಮಾನವ ಯಂತ್ರ ಸಂವಹನ ಅವರು ತಮ್ಮ ಗೋದಾಮುಗಳಲ್ಲಿ ರೋಬೋಟ್ ಸುಸಜ್ಜಿತ ಉತ್ತಮ ಸಂಗ್ರಹಣೆ ಮತ್ತು ಪಿಕಪ್ ಸೌಲಭ್ಯವನ್ನು ಸಹ ಹೊಂದಿದ್ದಾರೆ ಒಟ್ಟಾರೆ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಮತ್ತು ವೇಗವಾಗಿ ಕಾರ್ಯಾಚರಣೆಯ ಸಮಯವನ್ನು ಹೊಂದಲು ವೇಗವಾಗಿ ಕಾರ್ಯಾಚರಣೆಯ ಸಮಯದೊಂದಿಗೆ ಕಡಿಮೆ ಕಾರ್ಯಾಚರಣೆಯ ವೆಚ್ಚವನ್ನು ಹೊಂದಲು ಈ ಎಲ್ಲಾ ಕೆಲಸಗಳನ್ನು ಮಾಡಲಾಗಿದೆ ಬೋಯಿಂಗ್ ಕಂಪನಿ ಇದು ವಾಯುಪ್ರದೇಶದ ವಲಯದಲ್ಲಿದೆ ಬೋಯಿಂಗ್ ತನ್ನದೇ ಆದ ವಿಮಾನಗಳನ್ನು ಹೊಂದಿದೆ ಬೋಯಿಂಗ್ ವಿವಿಧ ಕ್ಷೇತ್ರಗಳಲ್ಲಿ ಐಒಟಿಯನ್ನು ಸಂಯೋಜಿಸಿದೆ ಅವುಗಳ ವಿಭಿನ್ನ ಪ್ರಕ್ರಿಯೆಗಳ ದಕ್ಷತೆ ಅವುಗಳ ಯಂತ್ರಗಳ ಕಾರ್ಯಕ್ಷಮತೆ ಅವು ಕಾರ್ಯನಿರ್ವಹಿಸುವ ರೀತಿ ಉತ್ಪಾದನಾ ಪ್ರಕ್ರಿಯೆ ಮತ್ತು ಮುಂತಾದವುಗಳನ್ನು ಸುಧಾರಿಸಲು ಆದ್ದರಿಂದ ಅವರು ಸ್ಮಾರ್ಟ್ ಮತ್ತು ಡಿಜಿಟಲ್ ಉತ್ಪಾದನಾ ಸೌಲಭ್ಯವನ್ನು ಹೊಂದಿದ್ದಾರೆ ಇದು ಲಕ್ಷಾಂತರ ವಿಮಾನ ಭಾಗಗಳ ಜೋಡಣೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಒಂದು ಉತ್ತಮ ಪ್ರಕ್ರಿಯೆ ಮತ್ತು ವಿಭಿನ್ನ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳ ಸಂಯೋಜನೆಯೊಂದಿಗೆ ಇದನ್ನು ಸಾಧಿಸಲಾಗುತ್ತದೆ ಇವು ಮೂಲತಃ ಉತ್ಪಾದನಾ ಪ್ರಕ್ರಿಯೆಯಲ್ಲಿನ ದಕ್ಷತೆಯಲ್ಲಿನ ಈ ಚುರುಕುತನ ಕಡಿಮೆ ಜೋಡಣೆ ವಿಳಂಬ ಮತ್ತು ಕಡಿಮೆ ಪ್ರತಿಕ್ರಿಯೆ ಸಮಯದ ದೃಷ್ಟಿಯಿಂದ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುತ್ತದೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿನ ದೋಷಗಳು ಕಡಿಮೆಯಾಗುತ್ತವೆ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಸಿಸ್ಕೋ ಮತ್ತು ಫ್ಯಾನುಕ್ ಅವರು ಮೂಲತಃ ದೂರಸಂಪರ್ಕ ಕ್ಷೇತ್ರದಲ್ಲಿದ್ದಾರೆ ಮತ್ತು ಅವರು ತಮ್ಮ ಸ್ಮಾರ್ಟ್ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಲ್ಲಿ ಕೈಗಾರಿಕಾ ಸೌಲಭ್ಯದಲ್ಲಿನ ಅಲಭ್ಯತೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ ಅವರ ಮುಖ್ಯ ಟೆಕ್ ಡ್ರೈವರ್ಗಳು ಮೂಲತಃ ಸೆನ್ಸರ್ ಸುಸಜ್ಜಿತ ರೊಬೊಟಿಕ್ ಉತ್ಪಾದನಾ ಸೌಲಭ್ಯ ಮತ್ತು ಕ್ಲೌಡ್ ಆಧಾರಿತ ವಿಶ್ಲೇಷಣೆಗಳಾಗಿವೆ ಮೂಲತಃ ಅವರು ಮುನ್ಸೂಚಕ ನಿರ್ವಹಣೆ ಮತ್ತು ವೈಫಲ್ಯ ಮುನ್ಸೂಚನೆಯನ್ನು ನಿರ್ವಹಿಸಲು ಸಮರ್ಥರಾಗಿದ್ದಾರೆ ಮತ್ತು ಮುನ್ಸೂಚಕ ನಿರ್ವಹಣೆ ಎಂದರೆ ಒಂದು ನಿರ್ದಿಷ್ಟ ಯಂತ್ರವು ಯಾವಾಗ ನಿರ್ವಹಣೆ ಹೆಚ್ಚಿನ ನಿರ್ವಹಣೆ ಮತ್ತು ಇನ್ನಿತರ ಅಗತ್ಯವಿರುತ್ತದೆ ಎಂದು ತಿಳಿಯಲು ಯಂತ್ರವು ವಿಫಲಗೊಳ್ಳುವ ಮೊದಲೇ ತಿಳಿಯಲು ಪ್ರಯತ್ನಿಸುವುದು ಮತ್ತು ಇದು ಮೂಲತಃ ಒಟ್ಟಾರೆ ಅಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಈ ಭಾಗಗಳು ಭವಿಷ್ಯದಲ್ಲಿ ವಿಫಲಗೊಳ್ಳುವ ಸಾಧ್ಯತೆ ಇರುವ ಭಾಗಗಳಾಗಿರಬಹುದು ಅವುಗಳನ್ನು ಮೊದಲೇ ಬದಲಾಯಿಸಬಹುದು ಇದರಿಂದಾಗಿ ಇಡೀ ವ್ಯವಸ್ಥೆಯು ಸಿಗದೇ ಹೋಗುವುದಿಲ್ಲ ದುರ್ಬಲಗೊಳ್ಳುವುದಿಲ್ಲ ಮತ್ತು ನಾವು ಇದು ಮೂಲತಃ ವ್ಯವಸ್ಥೆಯ ಅಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಅರ್ಥಮಾಡಿಕೊಳ್ಳಬಹುದು ಹಿಟಾಚಿ ಒಂದು ಕಂಪನಿಯಾಗಿದ್ದು ಅದು ಚೆನ್ನಾಗಿ ಅರ್ಥವಾಗಿದೆ ಮತ್ತು ಪ್ರಸಿದ್ಧವಾಗಿದೆ ಮತ್ತು ಈ ಕಂಪನಿಯು ಸಂಯೋಜಿತ ಐಐಓಟಿ ಪರಿಹಾರಗಳನ್ನು ಸಹ ಸಂಯೋಜಿಸುತ್ತಿದೆ ಅವರು ಲುಮಡಾ ಐಒಟಿ ಪ್ಲಾಟ್ಫಾರ್ಮ್ ಹೊಂದಿದ್ದಾರೆ ಮತ್ತು ಈ ಪ್ಲಾಟ್ಫಾರ್ಮ್ ಅವರ ಐಐಒಟಿ ಪರಿಹಾರದಲ್ಲಿ ಪ್ರಮುಖ ಪಾತ್ರವಾಗಿದೆ ಆದ್ದರಿಂದ ಈ ಪ್ಲಾಟ್ಫಾರ್ಮ್ ಎಐ ಆಧಾರಿತ ಸುಧಾರಿತ ಅನಾಲಿಟಿಕ್ಸ್ ಅನ್ನು ಒದಗಿಸುತ್ತದೆ ಇದು ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ವಿಷಯ ಸಂಭವಿಸಲಿದೆ ಎಂದು ಊಹಿಸಲು ಸಹಾಯ ಮಾಡುತ್ತದೆ ಮತ್ತು ನಂತರ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಇತರ ಪ್ಲಾಟ್ಫಾರ್ಮ್ ತಮ್ಮ ಐಐಒಟಿ ಪ್ಲಾಟ್ಫಾರ್ಮ್ನಲ್ಲಿರುವ ಇತರ ಘಟಕವೆಂದರೆ ಪರಿಹಾರ ಕೋರ್ ಇದು ಕಸ್ಟಮ್ ಸೇವೆಗಳಿಗೆ ಪುನರಾವರ್ತಿಸಬಹುದಾದ ಅಂಶಗಳನ್ನು ಹೊಂದಿದೆ ಆದ್ದರಿಂದ ಮೂಲಭೂತವಾಗಿ ಐಐಒಟಿ ಪರಿಹಾರದ ಏಕೀಕರಣದ ಮೂಲಕ ಅವರು ಸಾಧಿಸಲು ಬಯಸುವುದು ಉತ್ಪಾದನಾ ವೇಗವರ್ಧನೆ ಆದ್ದರಿಂದ ಬಳಕೆದಾರರ ಅಗತ್ಯಗಳಿಗೆ ಅನುಗುಣವಾಗಿ ಅಪ್ಲಿಕೇಶನ್ ಅಗತ್ಯಗಳಿಗೆ ಅನುಗುಣವಾಗಿ ಅವರು ಪರಿಣಾಮಕಾರಿಯಾಗಿ ಉತ್ಪಾದಿಸಲು ಸಮರ್ಥರಾಗಿದ್ದಾರೆ ಆದರೆ ವೇಗವರ್ಧಿತ ಶೈಲಿಯಲ್ಲಿ ಅವರು ಮಾರುಕಟ್ಟೆಯಲ್ಲಿ ಉತ್ಪಾದಿಸುತ್ತಿದ್ದಾರೆ ಜಾನ್ ಡೀರೆ ಕೃಷಿ ಜಾಗದಲ್ಲಿರುವ ಕಂಪನಿಯಾಗಿದೆ ಅವುಗಳು ಮೂಲತಃ ವಿಭಿನ್ನ ಯಂತ್ರೋಪಕರಣಗಳನ್ನು ಹೊಂದಿದ್ದು ಅವುಗಳನ್ನು ಟ್ರಾಕ್ಟರುಗಳು ಇತ್ಯಾದಿಗಳಂತೆ ಬಳಸಬಹುದು ಇದನ್ನು ನಿಖರ ಕೃಷಿಗೆ ಬಳಸಬಹುದು ಮತ್ತು ಈ ಭಾರೀ ಯಂತ್ರೋಪಕರಣಗಳನ್ನು ಸಾಂಪ್ರದಾಯಿಕವಾಗಿ ಉತ್ಪಾದಿಸುವ ಜಾನ್ ಡೀರೆ ಆದ್ದರಿಂದ ಈ ಯಂತ್ರೋಪಕರಣಗಳು ವಿಭಿನ್ನ ಸೆನ್ಸಾರ್ಗಳು ಮತ್ತು ಜಿಪಿಎಸ್ ನಂತಹ ವಿಭಿನ್ನ ಸಾಧನಗಳನ್ನು ಹೊಂದಿದ್ದು ನೈಜ ಸಮಯದ ಟ್ರ್ಯಾಕಿಂಗ್ಗಾಗಿ ಈ ಯಂತ್ರಗಳ ಒಟ್ಟಾರೆ ಆರೋಗ್ಯವನ್ನು ಅರ್ಥಮಾಡಿಕೊಳ್ಳಲು ಟೆಲಿಮ್ಯಾಟಿಕ್ಸ್ ಪರಿಹಾರಗಳನ್ನು ಅವುಗಳಿಂದ ನಿಯೋಜಿಸಲಾಗಿದೆ ಮತ್ತು ಈ ಟೆಲಿಮ್ಯಾಟಿಕ್ಸ್ ಪರಿಹಾರಗಳು ನಿರ್ವಹಣೆಯ ಮುನ್ಸೂಚನೆಗೆ ಸಹಾಯ ಮಾಡುತ್ತದೆ ಮತ್ತು ಅವರು ಬೇಲ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಹ ಹೊಂದಿದ್ದಾರೆ ಬೇಲ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಜಿಯೋ ಟ್ಯಾಗಿಂಗ್ ಮತ್ತು ಇಳುವರಿ ಮುನ್ಸೂಚನೆಗಾಗಿ ಬಳಸಲಾಗುತ್ತದೆ ಟ್ರಾಕ್ಟರುಗಳನ್ನು ಚುರುಕಾಗಿಸಲು ಅವುಗಳು ವಿಭಿನ್ನ ಪರಿಹಾರಗಳನ್ನು ಹೊಂದಿವೆ ಉದಾಹರಣೆಗೆ ತಮ್ಮ ನ್ಯಾವಿಗೇಷನ್ನಲ್ಲಿ ಸಹಾಯ ಮಾಡಲು ಟ್ರಾಕ್ಟರುಗಳಿಗೆ ಕೆಲವು ರೀತಿಯ ರಿಮೋಟ್ ಕಂಟ್ರೋಲ್ ಉಪಕರಣಗಳನ್ನು ಜೋಡಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಅವರು ಸ್ವಯಂ ಚಾಲನಾ ಟ್ರಾಕ್ಟರುಗಳೊಂದಿಗೆ ಬರಲು ಸಹ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಸ್ವಯಂ ಚಾಲನಾ ಕಾರುಗಳಿಗೆ ಹೋಲುವ ಸ್ವಯಂ ಚಾಲನಾ ಟ್ರಾಕ್ಟರು ಗಳು ಇದು ಈ ಗಾಳಿಯನ್ನು ಸೇವೆಯಾಗಿ ಹೊಂದಿದೆ ಇದನ್ನು ಕೈಸರ್ ಕೊಂಪ್ರೆಸೊರೆನ್ ನಿರ್ವಹಿಸುತ್ತಿದ್ದಾರೆ ಇದು ಏರ್ ಕಂಪ್ರೆಸರ್ಗಳ ತಯಾರಿಕೆಯಲ್ಲಿ ತೊಡಗಿದೆ ಆದ್ದರಿಂದ ಅವರ ಏರ್ ಕಂಪ್ರೆಸರ್ ಗಳು ಮೂಲತಃ ಸೆನ್ಸಾರ್ ಸುಸಜ್ಜಿತವಾಗಿವೆ ಇತ್ತೀಚಿನ ದಿನಗಳಲ್ಲಿ ಈ ಹೆಚ್ಚಿನ ಏರ್ ಕಂಪ್ಯೂಟರ್ ಗಳು ಸೆನ್ಸರ್ ಸುಸಜ್ಜಿತವಾಗಿವೆ ಇದು ಭವಿಷ್ಯದ ವೈಫಲ್ಯಗಳ ಮುನ್ಸೂಚನೆ ಕೊಡುತ್ತವೆ ಮತ್ತು ಇದು ಮತ್ತೊಮ್ಮೆ ಮೂಲತಃ ಅಲಭ್ಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಈ ನಿರ್ದಿಷ್ಟ ಮಾರುಕಟ್ಟೆ ವಿಭಾಗದಲ್ಲಿ ಈ ಹೆಚ್ಚಿನ ನಿರ್ವಹಣಾ ವೆಚ್ಚವನ್ನು ಉಳಿಸುತ್ತದೆ ಆದ್ದರಿಂದ ಏರ್ ಯಾಸ್ ಎ ಸೇವೆಯು ಮೂಲತಃ ಬಳಕೆದಾರರು ಈ ಕಂಪನಿಗಳ ಸ್ವಂತ ಕಂಪ್ರೆಸರ್ ಗಳಿಂದ ಬರುವ ಪ್ರತಿ ಕ್ಯೂಬಿಕ್ ಮೀಟರ್ ಗಾಳಿಯನ್ನು ಪಾವತಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಅವರು ಏರ್ ಯಾಸ್ ಎ ಸೇವೆಯು ಒದಗಿಸುತ್ತಿರುವ ಸೌಲಭ್ಯವಾಗಿದೆ ಬಳಕೆಯ ಘಟಕಗಳನ್ನು ಆಧರಿಸಿ ಕಂಪನಿಯು ಆದಾಯವನ್ನು ಗಳಿಸುತ್ತದೆ ಆರ್ಟಿಐ ರಿಯಲ್ ಟೈಮ್ ಇನ್ನೋವೇಶನ್ಸ್ ಮತ್ತೊಂದು ಕಂಪನಿಯಾಗಿದ್ದು ಇದು ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಜಾಗದಲ್ಲಿದೆ ಮತ್ತು ಅವುಗಳು ಪರಿಹಾರವನ್ನು ಹೊಂದಿವೆ ಇದು ಕನೆಕ್ಸ್ಟ್ ಡಿಡಿಎಸ್ ಆಗಿದೆ ಇದು ವಿಭಿನ್ನ ಅಪ್ಲಿಕೇಶನ್ಗಳು ಮತ್ತು ಸಾಧನಗಳನ್ನು ಹೊಂದಿದೆ ಮತ್ತು ಈ ಅಪ್ಲಿಕೇಶನ್ಗಳು ಮತ್ತು ವಿಭಿನ್ನ ಸಾಧನಗಳು ಅವರು ಈ ಎಲ್ಲಾ ವಿಭಿನ್ನ ಡೇಟಾವನ್ನು ವಿಭಿನ್ನ ಸಾಧನಗಳಿಂದ ಸಂಗ್ರಹಿಸುತ್ತಾರೆ ಮತ್ತು ಇದರ ಆಧಾರದ ಮೇಲೆ ವಿಭಿನ್ನ ವಿಶ್ಲೇಷಣೆಯನ್ನು ಅಂಚಿನಲ್ಲಿ ಅಥವಾ ಕ್ಲೌಡ್ ನಲ್ಲಿ ನಡೆಸಲಾಗುತ್ತದೆ ಈ ಡೇಟಾ ಮತ್ತು ಡೇಟಾದ ವಿಶ್ಲೇಷಣೆಯು ಮೂಲತಃ ಬಳಕೆದಾರರಿಗೆ ಚುರುಕಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು ವಿಭಿನ್ನ ಕಾರ್ಯಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಅವರು ಪರಿಸರದ ಸಮಸ್ಯೆಯನ್ನು ಸಹ ಪರಿಹರಿಸುತ್ತಿದ್ದಾರೆ ಇದು ಮೂಲತಃ ಇದು ಮೂಲತಃ ಕಡಿಮೆ ಧೂಳು ಮತ್ತು ದಹನಕ್ಕೆ ಐಒಟಿ ಪರಿಹಾರಗಳ ಬಳಕೆಯಾಗಿದೆ ಮತ್ತು ಕಾರ್ಯಾಚರಣೆಗಳಲ್ಲಿ ಗೋಚರತೆಯನ್ನು ಸುಧಾರಿಸುತ್ತದೆ ಈ ಯಂತ್ರೋಪಕರಣಗಳ ಕಾರ್ಯಾಚರಣೆಯಲ್ಲಿ ಗೋಚರತೆಯನ್ನು ಹೆಚ್ಚಿಸುತ್ತದೆ ಅವರ ಯಂತ್ರೋಪಕರಣಗಳು ಇಂಟರ್ನೆಟ್ ಸಂಪರ್ಕ ಹೊಂದಿವೆ ಅವು ಮೂಲತಃ ರೊಬೊಟಿಕ್ ಇಂಟರ್ನೆಟ್ ಸುಸಜ್ಜಿತ ಯಂತ್ರೋಪಕರಣಗಳಾಗಿವೆ ಅವರು ಸ್ವಯಂ ಚಾಲನಾ ಟ್ರಕ್ಗಳನ್ನು ಹೊಂದಿದ್ದಾರೆ ಅಲ್ಲಿ ವಿಭಿನ್ನ ವೈರ್ಲೆಸ್ ಸೆನ್ಸಾರ್ಗಳಿವೆ ಅವುಗಳಲ್ಲಿ ನಿಯೋಜಿಸಲಾಗಿದೆ ಗಣಿಗಾರಿಕೆ ಕ್ಷೇತ್ರದ ಮತ್ತೊಂದು ಕಂಪನಿ ರಿಯೊ ಟಿಂಟೊ ಇದು ದೃಶ್ಯೀಕರಣ ಮತ್ತು ಸಹಯೋಗ ಸಾಧನಗಳೊಂದಿಗೆ ಕೇಂದ್ರ ನಿಯಂತ್ರಣ ಸೌಲಭ್ಯವನ್ನು ಹೊಂದಿದೆ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಪೂರೈಕೆ ಸರಪಳಿಯ ಆಪ್ಟಿಮೈಸೇಶನ್ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ ಆದ್ದರಿಂದ ಅವರು ವಿಭಿನ್ನ ವ್ಯವಸ್ಥೆಗಳನ್ನು ಹೊಂದಿದ್ದಾರೆ ಆಟಾನಮಸ್ ಹೌಲೇಜ್ ವ್ಯವಸ್ಥೆ ಎಹೆಚ್ಎಸ್ ಇದು ಸ್ವಾಯತ್ತ ಟ್ರಕ್ಗಳ ಸಮೂಹವಾಗಿದೆ ಸ್ವಯಂಚಾಲಿತ ಕೊರೆಯುವ ವ್ಯವಸ್ಥೆ ಎಡಿಎಸ್ ಗಣಿಗಾರಿಕೆಯ ಜಾಗದಲ್ಲಿ ಕಂಟ್ರೋಲ್ ಡ್ರೈನಿಂಗ್ ಡ್ರಿಲ್ಲಿಂಗ್ನಲ್ಲಿ ರಿಮೋಟ್ ಕಾರ್ಯಾಚರಣೆಗಳ ಶಕ್ತಗೊಳಿಸುತ್ತದೆ ಸ್ಟಾನ್ಲಿ ಬ್ಲ್ಯಾಕ್ ಮತ್ತು ಡೆಕ್ಕರ್ ಕಂಪನಿಯ ಮತ್ತೊಂದು ಕಂಪನಿ ಇದು ಸ್ಮಾರ್ಟ್ ನಿರ್ಮಾಣ ಮತ್ತು ಎಂಜಿನಿಯರಿಂಗ್ ವಲಯದಲ್ಲಿದೆ ಆದ್ದರಿಂದ ಇಲ್ಲಿ ಅವರು ಐಒಟಿಯನ್ನು ಸಂಯೋಜಿಸುವ ದೃಷ್ಟಿಯಿಂದ ವಿಭಿನ್ನ ಪರಿಹಾರಗಳನ್ನು ಹೊಂದಿದ್ದಾರೆ ನಾವೀನ್ಯತೆ ವಲಯದಲ್ಲಿ ಮೂಲತಃ ಅವರು ಉತ್ಪನ್ನ ಜೋಡಣೆ ಆಟೋಮೋಟಿವ್ ನಂತರ ಕಂಪ್ಯೂಟರ್ ಗೃಹೋಪಯೋಗಿ ಉಪಕರಣಗಳು ದೂರಸಂಪರ್ಕ ಸೌರ ಫಲಕಗಳು ಮತ್ತು ಮುಂತಾದವುಗಳಿಗೆ ಪರಿಹಾರಗಳನ್ನು ಹೊಂದಿದ್ದಾರೆ ನಂತರ ಪೈಪ್ಲೈನ್ ಮೇಲ್ವಿಚಾರಣೆಗಾಗಿ ತೈಲ ಮತ್ತು ಅನಿಲ ಉದ್ಯಮಕ್ಕೆ ಉತ್ತಮ ಗುಣಮಟ್ಟದ ವಿಶ್ವಾಸಾರ್ಹ ಪೈಪ್ಲೈನ್ ಮತ್ತು ಸಲಕರಣೆಗಳ ಮೂಲಸೌಕರ್ಯ ಪರಿಹಾರಗಳಿಗಾಗಿ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಅಗತ್ಯವಾಗಿರುತ್ತದೆ ಅವು ಕ್ರಮೇಣ ಹಗುರವಾದ ವಾಹನಗಳ ಜಾಗದಲ್ಲಿಯೂ ಇರುತ್ತವೆ ಅವುಗಳು ಪರಿಸರ ಸ್ಮಾರ್ಟ್ ನವೀನ ಪರಿಹಾರವನ್ನು ಹೊಂದಿವೆ ಇದು ಮೂಲತಃ ಶಕ್ತಿಯ ಅವಶ್ಯಕತೆ ಮತ್ತು ಒಟ್ಟಾರೆ ಇಂಗಾಲದ ಹೆಜ್ಜೆಗುರುತನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶೆಲ್ ವಿಶ್ವಾದ್ಯಂತ ಪ್ರಸಿದ್ಧ ಕಂಪನಿಯಾಗಿದೆ ಇದು ತೈಲ ಮತ್ತು ಅನಿಲ ವಲಯದಲ್ಲಿದೆ ತೈಲ ಮತ್ತು ಅನಿಲ ಪೂರೈಕೆ ಮತ್ತು ಅವರು ಈಗ ತಮ್ಮನ್ನು ಚುರುಕಾದ ಪರಿಹಾರಗಳನ್ನು ಅಳವಡಿಸಿಕೊಂಡಿದ್ದಾರೆ ತೈಲ ಮತ್ತು ಅನಿಲ ಪೂರೈಕೆಗಾಗಿ ಅವುಗಳು ಚುರುಕಾದ ಪರಿಹಾರಗಳನ್ನು ಹೊಂದಿವೆ ಅವುಗಳು ಡಿಜಿಟಲ್ ಆಯಿಲ್ಫೀಲ್ಡ್ ಅನ್ನು ಹೊಂದಿವೆ ಅಲ್ಲಿ ಮೂಲತಃ ನೀವು ಹಲವಾರು ವಿಭಿನ್ನ ಸೆನ್ಸರ್ಗಳನ್ನು ಹೊಂದಿದೆ ಅವು ಮೂಲತಃ ತೈಲ ಮತ್ತು ಅನಿಲದಲ್ಲಿ ಬಳಸಲಾಗುವ ಈ ವಿಭಿನ್ನ ಯಂತ್ರೋಪಕರಣಗಳಲ್ಲಿ ನಿಯೋಜಿಸಲ್ಪಟ್ಟಿವೆ ಆದ್ದರಿಂದ ಅವುಗಳು ಚುರುಕಾದ ವ್ಯಾಲ್ಯೂ ಗಳು ಚುರುಕಾದ ಸ್ಮಾರ್ಟ್ ಪಂಪ್ಗಳು ಮತ್ತು ಮುಂತಾದವುಗಳನ್ನು ಸಹ ಹೊಂದಿವೆ ಇವುಗಳನ್ನು ವಿವಿಧ ಕ್ಷೇತ್ರಗಳಿಂದ ತೈಲವನ್ನು ಪಂಪ್ ಮಾಡಲು ಬಳಸಲಾಗುತ್ತದೆ ಇದರಲ್ಲಿ ಈ ವಿಭಿನ್ನ ಯಂತ್ರೋಪಕರಣಗಳನ್ನು ನಿಯೋಜಿಸಲಾಗುತ್ತದೆ ನಾರ್ತ್ ಸ್ಟಾರ್ ಬ್ಲೂಸ್ಕೋಪ್ ಈ ಕಂಪನಿಯು ಕೈಗಾರಿಕಾ ಸುರಕ್ಷತಾ ಸ್ಥಳದಲ್ಲಿದೆ ಉದ್ಯಮಕ್ಕೆ ಸಂಬಂಧಿಸಿದ ಕೆಲಸ ಸಂಬಂಧಿತ ಸಾವುಗಳು ಬಹಳ ಸಾಮಾನ್ಯವಾಗಿದೆ ಮತ್ತು ಇದು ಪ್ರತಿದಿನ ಹೆಚ್ಚುತ್ತಿದೆ ಆದ್ದರಿಂದ ಉದ್ಯಮದಲ್ಲಿ ವಿವಿಧ ಅಪಘಾತಗಳಿಂದಾಗಿ ಪ್ರತಿ 15 ಸೆಕೆಂಡಿಗೆ ಒಂದು ಸಾವು ಸಂಭವಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಕಂಪನಿಯು ಧರಿಸಬಹುದಾದ ಸ್ಮಾರ್ಟ್ ಸುರಕ್ಷತಾ ಗ್ಯಾಜೆಟ್ಗಳೊಂದಿಗೆ ತರಲು ಕೆಲಸ ಮಾಡುತ್ತಿದೆ ಇದನ್ನು ಕೈಗಾರಿಕಾ ಕಾರ್ಮಿಕರು ಕೈಗಾರಿಕಾ ಸುರಕ್ಷತೆಯನ್ನು ಸುಧಾರಿಸಲು ಬಳಸಬಹುದು ಮಾರ್ಸ್ಕ್ ಮೂಲತಃ ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಡೊಮೇನ್ನಲ್ಲಿರುವ ಕಂಪನಿಯಾಗಿದೆ ಇದು ಐಒಟಿ ಶಕ್ತಗೊಂಡ ವಿಭಿನ್ನ ಪರಿಹಾರಗಳನ್ನು ಹೊಂದಿದೆ ಇದು ಮಾರ್ಗವನ್ನು ಉತ್ತಮಗೊಳಿಸಲು ಮತ್ತು ಕಂಟೇನರ್ಗಳಿಗೆ ಇಂಧನ ಬಳಕೆಯ ವಿಶ್ಲೇಷಣೆಯನ್ನು ಬಳಸಿದೆ ಆದ್ದರಿಂದ ಈ ವಿಭಿನ್ನ ಕಂಟೇನರ್ಗಳ ಸ್ಥಿತಿಗೆ ಅನುಗುಣವಾಗಿ ಅವು ಕಂಟೇನರ್ಗಳ ರಿಮೋಟ್ ಕಂಟ್ರೋಲ್ ಮತ್ತು ನಿರ್ವಹಣೆಯನ್ನು ಹೊಂದಿವೆ ಈ ಕಂಟೇನರ್ಗಳನ್ನು ಮೂಲತಃ ಚುರುಕಾಗಿ ಮಾಡಲಾಗುತ್ತದೆ ಮತ್ತು ಅವುಗಳನ್ನು ದೂರದಿಂದಲೇ ಮೇಲ್ವಿಚಾರಣೆ ಮಾಡಬಹುದು ಆದ್ದರಿಂದ ಅವುಗಳು ಒಣ ಸರಕು ರೆಫ್ರಿಜರೇಟ ಮಾಡಿದ ಸರಕು ಅಥವಾ ವಿಶೇಷ ಸರಕುಗಳನ್ನು ಹೊಂದಿದೆ ಮತ್ತು ಈ ಪ್ರತಿಯೊಂದು ವಿಭಿನ್ನ ರೀತಿಯ ಸರಕುಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ಅವುಗಳಲ್ಲಿ ನಿಯೋಜಿಸಲಾಗಿರುವ ಈ ಸ್ಮಾರ್ಟ್ ಉಪಕರಣಗಳ ಬಳಕೆಯ ಮೂಲಕ ದೂರದಿಂದಲೇ ನಿರ್ವಹಿಸಬಹುದು ಆದ್ದರಿಂದ ಅವರು ಸ್ಮಾರ್ಟ್ ಲಾಜಿಸ್ಟಿಕ್ಸ್ ಪರಿಹಾರಗಳನ್ನು ಹೊಂದಿದೆ ಮ್ಯಾಗ್ನಾ ಸ್ಟೆಯರ್ ಸ್ಮಾರ್ಟ್ ಫ್ಯಾಕ್ಟರಿ ಡೊಮೇನ್ನಲ್ಲಿದ್ದಾರೆ ಅಲ್ಲಿ ಅವರು ಸಂಪೂರ್ಣ ಉತ್ಪಾದನಾ ಟೈಮ್ಲೈನ್ನ ಡಿಜಿಟಲ್ ಮ್ಯಾಪಿಂಗ್ ಅನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ವಾಹನ ಎಂಜಿನಿಯರಿಂಗ್ ಪರಿಹಾರಗಳನ್ನು ಹೊಂದಿದ್ದಾರೆ ಉತ್ಪನ್ನ ಉತ್ಪಾದನಾ ಮಾರ್ಗ ಅನುಷ್ಠಾನ ಪರಿಹಾರಗಳನ್ನು ಹೊಂದಿದ್ದಾರೆ ಮತ್ತು ಬುದ್ಧಿವಂತ ಉತ್ಪಾದನಾ ವ್ಯವಸ್ಥೆಗಳನ್ನು ಅವರಿಂದ ಅಭಿವೃದ್ಧಿಪಡಿಸಲಾಗಿದೆ ಇದು ನಿಖರತೆ ಸ್ಕೇಲೆಬಿಲಿಟಿ ವಿಶ್ವಾಸಾರ್ಹತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ಕ್ರಿಯಾತ್ಮಕ ಅವಶ್ಯಕತೆಗಳ ವಿಷಯದಲ್ಲಿ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ಬದಲಾವಣೆ ಕ್ರಿಯಾತ್ಮಕ ಅವಶ್ಯಕತೆಗಳು ಮತ್ತು ಅವರು ಕಾರ್ಖಾನೆಯ ಸಂಪೂರ್ಣ ಸ್ವಾಯತ್ತತೆಯನ್ನು ಸಹ ಹೊಂದಿದ್ದಾರೆ ಅವರು ಮಾನವರು ಯಂತ್ರಗಳು ಮತ್ತು ಸಂಪನ್ಮೂಲಗಳ ಜಾಲವನ್ನು ಹೊಂದಿದ್ದಾರೆ ಅವರಿಗೆ ಚಾಲಕ ಸಹಾಯ ವ್ಯವಸ್ಥೆ ಪರ್ಯಾಯ ಶಕ್ತಿ ಶೇಖರಣಾ ವ್ಯವಸ್ಥೆ ಹಗುರವಾದ ವಿನ್ಯಾಸ ಮತ್ತು ಸೇರುವ ವ್ಯವಸ್ಥೆಯಂತಹ ಪರಿಹಾರಗಳಿವೆ ಗೆಹ್ರಿಂಗ್ ಸಂಪರ್ಕಿತ ಉತ್ಪಾದನೆಯ ಜಾಗದಲ್ಲಿದೆ ಇಲ್ಲಿ ಅವರು ವಿಭಿನ್ನ ಉತ್ಪಾದನಾ ವ್ಯವಸ್ಥೆಗಳನ್ನು ಹೊಂದಿದ್ದಾರೆ ಅವುಗಳು ಇಂಟರ್ನೆಟ್ ಸುಸಜ್ಜಿತವಾಗಿವೆ ಇವು ಸೆನ್ಸರ್ ಸುಸಜ್ಜಿತವಾಗಿವೆ ಮತ್ತು ಈ ವ್ಯವಸ್ಥೆಗಳು ಮೂಲತಃ ನೈಜ ಸಮಯದಲ್ಲಿ ಅವರು ಸಾಕಷ್ಟು ಡೇಟಾವನ್ನು ಕಲಿಸುತ್ತದೆ ಅವು ಸಾಕಷ್ಟು ಡೇಟಾವನ್ನು ಕಳುಹಿಸುತ್ತದೆ ಆದ್ದರಿಂದ ಅವು ನೈಜ ಸಮಯದಲ್ಲಿ ಗ್ರಾಹಕರಿಗೆ ಕಾಣೆಯಾದ ಕ್ರಿಯಾತ್ಮಕತೆಯ ಸ್ಮಾರ್ಟ್ ಪ್ರೊಜೆಕ್ಷನ್ ಅನ್ನು ಹೊಂದಿದೆ ಇದು ಮೂಲತಃ ಗ್ರಾಹಕರಿಗೆ ನೈಜ ಸಮಯದಲ್ಲಿ ತಿಳಿಯಲು ಸಹಾಯ ಮಾಡುತ್ತದೆ ಈ ವಿಭಿನ್ನ ವ್ಯವಸ್ಥೆಗಳೊಂದಿಗೆ ಹೀಗಾಗುತ್ತಿದೆ ಆದ್ದರಿಂದ ಇದು ಮೂಲತಃ ದಕ್ಷತೆಯನ್ನು ಸುಧಾರಿಸಲು ಮತ್ತು ವೃದ್ಧಿಸಲು ನಿಖರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ವಿವಿಧ ಭಾಗಗಳ ಯಂತ್ರ ಭಾಗಗಳನ್ನು ಬೇರೆ ಬೇರೆ ಸರಕುಗಳನ್ನು ಪತ್ತೆಹಚ್ಚಲು ಮತ್ತು ಕಂಡುಹಿಡಿಯಲು ಬಾಷ್ ಬಹಳ ಬುದ್ಧಿವಂತ ಪರಿಹಾರವನ್ನು ಹೊಂದಿದ್ದಾರೆ ಆದ್ದರಿಂದ ಈ ಮೂಲಭೂತ ಪರಿಹಾರವು ಸೆನ್ಸಾರ್ ಸುಸಜ್ಜಿತವಾಗಿದೆ ಮತ್ತು ಅವು ಈ ಸಾಧನಗಳಾಗಿರಬಹುದು ಮತ್ತು ಭಾಗಗಳನ್ನು ಪತ್ತೆಹಚ್ಚಬಹುದು ಮತ್ತು ಕಂಡುಹಿಡಿಯಬಹುದು ಹುಡುಕಾಟದ ಸಮಯವನ್ನು ಕಡಿಮೆ ಮಾಡಬಹುದು ಮತ್ತು ತಪ್ಪು ಸಾಧನಗಳನ್ನು ಬಳಸುವ ಅಪಾಯವಿದೆ ಆದ್ದರಿಂದ ಮೂಲತಃ ಅವುಗಳ ಪರಿಹಾರಗಳು ಸುಧಾರಣೆಗೆ ಸಹಾಯ ಮಾಡುತ್ತದೆ ಆಸ್ತಿ ನಿರ್ವಹಣೆ ಕೆಲಸದ ನಿರ್ವಹಣೆ ಉತ್ಪಾದನಾ ಪ್ರಕ್ರಿಯೆಗಳನ್ನು ಸುಧಾರಿಸುವುದು ಏಕೆಂದರೆ ಎಲ್ಲವೂ ಸಂಯೋಜಿಸಲ್ಪಟ್ಟಿದೆ ಇದು ಸಮಗ್ರ ಉತ್ಪಾದನೆ ಆಗಿದೆ ಅವರು ಸೇವಾ ಪರಿಹಾರವಾಗಿ ಸಾಧನಗಳನ್ನು ಸಹ ಹೊಂದಿದ್ದಾರೆ ಇದು ಹೊಸ ವ್ಯವಹಾರ ಮಾದರಿಯಾಗಿದೆ ಇದು ಉತ್ಪಾದಕತೆಯ ದಕ್ಷತೆಯನ್ನು ಸುಧಾರಿಸಲು ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಉತ್ಪನ್ನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕುಕಾ ಒಂದು ಕಂಪನಿಯಾಗಿದ್ದು ಇದು ಸಂಪರ್ಕಿತ ರೊಬೊಟಿಕ್ಸ್ ಡೊಮೇನ್ಗೆ ಸೇರಿದೆ ಆದ್ದರಿಂದ ಅವುಗಳು ವ್ಯವಸ್ಥೆಗಳನ್ನು ಹೊಂದಿವೆ ಅವು ಉತ್ಪಾದನಾ ಪ್ರಕ್ರಿಯೆಯನ್ನು ಸುಧಾರಿಸಲು ಬಳಸಬಹುದಾದ ಸಂಪರ್ಕಿತ ರೋಬೋಟ್ಗಳಾಗಿವೆ ಆದ್ದರಿಂದ ಉತ್ಪಾದನೆಗೆ ತೆಗೆದುಕೊಳ್ಳುವ ಸಮಯವನ್ನು ಸುಧಾರಿಸುತ್ತದೆ ಆದ್ದರಿಂದ ಅವುಗಳು ಸೂಪರ್ ಫಾಸ್ಟ್ ಉತ್ಪಾದನಾ ಪ್ರಕ್ರಿಯೆಗಳನ್ನು ಹೊಂದಿವೆ ಸಂಪರ್ಕಿತ ರೊಬೊಟಿಕ್ಸ್ ಬಳಕೆ ಮತ್ತು ಇದು ಕುಕಾ ವಾಸ್ತುಶಿಲ್ಪ ಅವರು ಈ ಎಲ್ಲಾ ವಿಭಿನ್ನ ಸೆನ್ಸರ್ಗಳನ್ನು ಅತ್ಯಂತ ಕೆಳಭಾಗದಲ್ಲಿ ಹೊಂದಿದ್ದಾರೆ ನಂತರ ಮಿಡಲ್ವೇರ್ ಮತ್ತು ಫಾಗ್ ನೋಡ್ ಇದೆ ಮೂಲತಃ ಫಾಗ್ ನೋಡ್ ಒಂದಾಗಿದೆ ಅದು ಡೇಟಾವನ್ನು ತೆಗೆದುಕೊಂಡು ಅದನ್ನು ಸ್ಥಳೀಯವಾಗಿ ಮೂಲಕ್ಕೆ ಹತ್ತಿರದಲ್ಲಿ ಸಂಸ್ಕರಿಸುತ್ತದೆ ಮೂಲಕ್ಕೆ ಹತ್ತಿರ ಎಂದರೆ ಸೆನ್ಸಾರ್ಗಳಿಗೆ ಹತ್ತಿರ ಮತ್ತು ಎಲ್ಲಾ ಇತರ ಡೇಟಾವನ್ನು ವಿಭಿನ್ನ ವಿಶ್ಲೇಷಣೆಯನ್ನು ನಿರ್ವಹಿಸಲು ಕ್ಲೌಡ್ಗೆ ಕಳುಹಿಸಲಾಗುವುದು ಮತ್ತು ಹೀಗೆ ಆದ್ದರಿಂದ ಅವುಗಳು ಮೂಲಸೌಕರ್ಯ ಸೇವೆಯಂತೆ ಮತ್ತು ಸಾಫ್ಟ್ವೇರ್ ಸೇವೆಯ ಪರಿಹಾರಗಳ ಸಂಯೋಜನೆಯನ್ನು ಕ್ಲೌಡ್ಗಳುಹೊಂದಿವೆ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಆದ್ದರಿಂದ ಈ ಕೆಲವು ಉಲ್ಲೇಖಗಳನ್ನು ಬಳಸಲಾಗುತ್ತದೆ ಹಾಗಾಗಿ ನಾವು ಏನು ಮಾಡಿದ್ದೇವೆಂದರೆ ಕೈಗಾರಿಕೆಗಳಲ್ಲಿರುವ ವಿಭಿನ್ನ ವಿಭಿನ್ನ ಪರಿಹಾರಗಳ ವಿಂಗಡಣೆಯನ್ನು ನೋಡಿದ್ದೇವೆ ಮತ್ತು ನಿಮಗೆ ಆಸಕ್ತಿಯಿದ್ದರೆ ಇದು ವಿಭಿನ್ನ ಕೈಗಾರಿಕೆಗಳಲ್ಲಿರುವ ಈ ವಿಭಿನ್ನ ಪರಿಹಾರಗಳ ಒಂದು ಪ್ರಮುಖ ನೋಟವಾಗಿದೆ ಮತ್ತು ಇವುಗಳಲ್ಲಿ ಹಲವು ಕೆಲಸದಲ್ಲಿವೆ ಕೈಗಾರಿಕೆಗಳು ಇಂಡಸ್ಟ್ರಿ 4 0Industry 4 0ಗೆ ಕ್ರಮೇಣವಾಗಿ ಪರಿವರ್ತಿಸುತ್ತಿವೆ ಮತ್ತು ಇವು ಕಾರ್ಯದಲ್ಲಿವೆ ಆದ್ದರಿಂದ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಈ ಕಂಪನಿಯ ವೆಬ್ಸೈಟ್ಗಳಿಗೆ ಭೇಟಿ ನೀಡಲು ಅವರ ವ್ಯವಸ್ಥೆಗಳು ಅವುಗಳ ಚುರುಕಾದ ವ್ಯವಸ್ಥೆಗಳು ಮತ್ತು ಮುಂತಾದವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂಜರಿಯಬೇಡಿ ಆದ್ದರಿಂದ ಇವುಗಳೊಂದಿಗೆ ವಿಭಿನ್ನ ಉಲ್ಲೇಖಗಳಿವೆ ಮತ್ತು ಇದರೊಂದಿಗೆ ನಾವು ಅಂತ್ಯಗೊಳ್ಳುತ್ತೇವೆ